ಅತ್ಯಧಿಕ ಲಾಕರ್ ಪ್ರೊಟೊಕಾಲ್ ಹಿಂದೆ ರಿಯಲ್ ಟೈಮ್ ಶೆಡ್ಯೂಲರ್ಗಳಲ್ಲಿ ಆರಂಭದಲ್ಲಿ ಸರಳ ಕಾರ್ಯ ಶೆಡ್ಯೂಲರ್ಗಳು ನಂತರ ಗಡಿಯಾರ ಚಾಲಿತ ಶೆಡ್ಯೂಲರ್ಗಳು ಮತ್ತು ಈವೆಂಟ್ ಚಾಲಿತ ಶೆಡ್ಯೂಲರ್ಗಳೊಂದಿಗೆ ಪ್ರಾರಂಭವಾಯಿತು ನಾವು ಎರಡು ಪ್ರಮುಖ ಶೆಡ್ಯೂಲರ್ಗಳನ್ನು ಗುರುತಿಸಿದ್ದೇವೆ ದರ ಏಕತಾನತೆಯ ಶೆಡ್ಯೂಲರ್ ರೇಟ್ ಮೊನೊಟೊನಿಕ್ ಶೆಡ್ಯೂಲರ್ ಮತ್ತು ಆರಂಭಿಕ ಗಡುವು ಮೊದಲ ಶೆಡ್ಯೂಲರ್ ಅರ್ಲಿಸ್ಟ್ ಡೆಡ್ಲೈನ್ ಫಸ್ಟ್ ಶೆಡ್ಯೂಲರ್ ಮತ್ತು ಈ ಎರಡರ ನಡುವೆ ದರ ಏಕತಾನತೆಯ ಶೆಡ್ಯೂಲರ್ ಹೆಚ್ಚು ಜನಪ್ರಿಯವಾಗಿದೆ ಹಾಗು ಇದನ್ನು ಅನೇಕ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ ಮತ್ತು ಇದನ್ನು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಂಗಳು ನೇರವಾಗಿ ಬೆಂಬಲಿಸುತ್ತವೆ ಕಾರ್ಯ ಸ್ಥಿತಿ ಸ್ವತಂತ್ರವಾಗಿದೆ ಎಂದು ಪರಿಗಣಿಸಿ ನಂತರ ಅದನ್ನು ವಾಸ್ತವಿಕ ಅನ್ವಯಿಕೆಗಳಿಗೆ ಅನ್ವಯಿಸುವಂತೆ ನಿಧಾನವಾಗಿ ಪ್ರಯತ್ನಿಸಬೇಕು ಕಾರ್ಯಗಳು ಅನಿರೀಕ್ಷಿತ ಸಂಪನ್ಮೂಲಗಳನ್ನು ಹಂಚಿಕೊಂಡಾಗ ಉಂಟಾಗುವ ಸಮಸ್ಯೆಗಳು ಮತ್ತು ಸಾಂಪ್ರದಾಯಿಕ ಆಪರೇಟಿಂಗ್ ಸಿಸ್ಟಮ್ ಎದುರಿಸುತ್ತಿರುವ ಸಮಸ್ಯೆಗಳು ಆದ್ಯತೆಯ ವಿಲೋಮ ಮತ್ತು ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸೆಮಾಫೋರ್ನಿಂದ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ನಾವು ನೋಡುತ್ತಿದ್ದೇವೆ ಕಡಿಮೆ ಆದ್ಯತೆಯ ಕಾರ್ಯವು ಅದರ ನಿರ್ಣಾಯಕ ವಿಭಾಗವನ್ನು ಕ್ರಿಟಿಕಲ್ ಸೆಕ್ಷನ್ ಬಳಸುವ ಸಮಯವನ್ನು ಎಚ್ಚರಿಕೆಯ ಪ್ರೋಗ್ರಾಮಿಂಗ್ ಮೂಲಕ ಕಡಿಮೆ ಮಾಡಿದರೆ ಆದ್ಯತೆಯ ವಿಲೋಮವನ್ನು ಪರಿಹರಿಸಬಹುದು ಆದರೆ ಮಿತಿಯಿಲ್ಲದ ಆದ್ಯತೆಯ ವಿಲೋಮವು ತೀವ್ರವಾದ ಸಮಸ್ಯೆಯಾಗಿದೆ ಮತ್ತು ಈ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸದ ಕಾರಣ ಈ ಹಿಂದೆ ಅನೇಕ ಅಪ್ಲಿಕೇಶನ್ಗಳು ವಿಫಲವಾಗಿವೆ ಸರಳವಾದ ಪರಿಹಾರವೆಂದರೆ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ ಪ್ರಿಯೋರಿಟಿ ಇನ್ಹೆರಿಟನ್ಸ್ ಪ್ರೋಟೋಕಾಲ್ ಅಲ್ಲಿ ಕಡಿಮೆ ಆದ್ಯತೆಯ ಕಾರ್ಯವು ಸಂಪನ್ಮೂಲಕ್ಕಾಗಿ ಕಾಯುತ್ತಿರುವ ಹೆಚ್ಚಿನ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಪಡೆಯುತ್ತದೆ ಈ ಪ್ರೋಟೋಕಾಲ್ ಸರಳವಾಗಿದೆ ಮತ್ತು ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ನಿವಾರಿಸುತ್ತದೆ ಆದರೆ ನಂತರ ಅದು ಕೆಲವು ಸಮಸ್ಯೆಗಳನ್ನು ಪರಿಚಯಿಸುತ್ತದೆ ಮತ್ತು ಇತರ ಕೆಲವು ಸಮಸ್ಯೆಗಳನ್ನು ಸಹ ಪರಿಹರಿಸುವುದಿಲ್ಲ ಮೂಲ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ನ ಅನಾನುಕೂಲಗಳನ್ನು ಚರ್ಚಿಸೋಣ ನಂತರ ನಾವು ಹೆಚ್ಚು ಅತ್ಯಾಧುನಿಕ ಪ್ರೋಟೋಕಾಲ್ಗಳನ್ನು ನೋಡೋಣ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ನ ಎರಡು ಪ್ರಮುಖ ನ್ಯೂನತೆಗಳಿವೆ ಮೊದಲನೆಯದು ಸರಪಳಿ ನಿರ್ಬಂಧಿಸುವುದು ಮತ್ತು ಎರಡನೆಯದು ಡೆಡ್ಲಾಕ್ಗಳನ್ನು ತಡೆಯಲು ಅದು ಏನನ್ನೂ ಮಾಡುವುದಿಲ್ಲ ನಾವು ಮೂಲ ಆದ್ಯತೆಯ ಆನುವಂಶಿಕ ಯೋಜನೆಯನ್ನು ಬಳಸುವಾಗ ಕಾರ್ಯಗಳು ಅಸ್ತವ್ಯಸ್ತವಾಗಬಹುದು ಆದರೆ ಮೂಲಭೂತ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ನ ಮೇಲೆ ಮೂಲತಃ ಸುಧಾರಣೆಗಳಾಗಿರುವ ಹೆಚ್ಚು ಅತ್ಯಾಧುನಿಕ ಕ್ರಮಾವಳಿಗಳು ಈ ಸಮಸ್ಯೆಗಳನ್ನು ನಿವಾರಿಸುತ್ತವೆ ಮೊದಲಿಗೆ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ ಅನ್ನು ಬಳಸಿದಾಗ ಡೆಡ್ಲಾಕ್ಗಳ ಸಂಭವವನ್ನು ಗಮನಿಸಲು ಪ್ರಯತ್ನಿಸೋಣ T1 ಮತ್ತು T2 ಎರಡು ನೈಜ ಸಮಯದ ಕಾರ್ಯಗಳಿವೆ ಮತ್ತು ಈ ಎರಡೂ ಕಾರ್ಯಗಳಿಗೆ ಎರಡು ಸಂಪನ್ಮೂಲಗಳು ಬೇಕಾಗುತ್ತವೆ ಎಂದು ಊಹಿಸಿ T1 ಮತ್ತು T2 ಎರಡಕ್ಕೂ CR1 ಮತ್ತು CR2 ಅಗತ್ಯವಿದೆ ಮತ್ತು ನಾವು ದರ ಏಕತಾನತೆ ಯೋಜನೆಯ ಮೂಲಕ T1 T2 ಗಿಂತ ಹೆಚ್ಚಿನ ಆದ್ಯತೆಯನ್ನು ಹೊಂದಿದೆ ಎಂದು ಊಹಿಸೋಣ ಆದರೆ T2 ಮೊದಲು ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಏಕೆಂದರೆ T1 ಗೆ ಯಾವುದೇ ಉದ್ಯೋಗಗಳಿಲ್ಲದ ಕಾರಣ ಅಥವಾ T1 ರ ಹಂತವು T2 ಗಿಂತ ನಂತರದದ್ದಾಗಿರಬಹುದು ಅಥವಾ T1 ನ ನಿದರ್ಶನವು ಪೂರ್ಣಗೊಂಡಿರಬಹುದು ಮತ್ತು T2 ಬಳಸಲು ಪ್ರಾರಂಭಿಸುತ್ತಿದೆ T2 ಮೊದಲು ಚಲಿಸುತ್ತದೆ ಮತ್ತು ನಂತರ ಇವುಗಳು ಕೈಗೊಳ್ಳುವ ಕಾರ್ಯಾಚರಣೆಗಳ ಅನುಕ್ರಮ ಹೀಗಿದೆ T2 ಇದು ಸೂಚನಾ ಕಾರ್ಯಗತಗೊಳಿಸುತ್ತದೆ R2 ಅನ್ನು ಲಾಕ್ ಮಾಡುತ್ತದೆ ಮತ್ತು ನಿರ್ಣಾಯಕ ಸಂಪನ್ಮೂಲ R2 ಲಭ್ಯವಿರುವುದರಿಂದ ಅದು R2 ಅನ್ನು ಯಶಸ್ವಿಯಾಗಿ ಲಾಕ್ ಮಾಡಬಹುದು ಮತ್ತು ನಂತರ ಕೆಲವು ಹೆಚ್ಚುವರಿ ಸಂಸ್ಕರಣೆಯನ್ನು ಮಾಡುತ್ತದೆ ಈ ಹೊತ್ತಿಗೆ ಕಾರ್ಯ T1 ನ ನಿದರ್ಶನವು ಬರುತ್ತದೆ ಮತ್ತು ಹೆಚ್ಚಿನ ಆದ್ಯತೆಯಾಗಿ ಅದು T2 ಗೆ ಪೂರ್ವಭಾವಿಯಾಗಿ ಮಾಡುತ್ತದೆ ಆದರೆ ಕೆಲವು ಸ್ಥಳೀಯ ಸಂಸ್ಕರಣೆಯ ನಂತರ ಅದು R1 ಅನ್ನು ಲಾಕ್ ಮಾಡುತ್ತದೆ ಮತ್ತು ನಂತರ R1 ಅನ್ನು ಬಳಸಿಕೊಂಡು ಹೆಚ್ಚಿನ ಸಂಸ್ಕರಣೆಯನ್ನು ಮಾಡುತ್ತದೆ ನಂತರ ಅದಕ್ಕೆ R2 ಸಂಪನ್ಮೂಲ ಬೇಕಾಗುತ್ತದೆ ಮತ್ತು ಅದು R2 ಅನ್ನು ಲಾಕ್ ಮಾಡಲು ಪ್ರಯತ್ನಿಸಿದಾಗ R2 ಅನ್ನು ಈಗಾಗಲೇ T2 ನಿಂದ ಲಾಕ್ ಮಾಡಲಾಗಿದೆ ಮತ್ತು ಹೀಗಾಗಿ T1 ನಿರ್ಬಂಧಿಸುತ್ತದೆ ಮತ್ತು ನಂತರ T2 ನಿಯಂತ್ರಣವನ್ನು ಪಡೆಯುತ್ತದೆ ಈಗ T2 ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತು R2 ಅನ್ನು ಬಳಸಿಕೊಂಡು ಕೆಲವು ಕಾರ್ಯಗತಗಳನ್ನು ಮಾಡುತ್ತದೆ ಆದರೆ ನಂತರ ಮತ್ತೆ R1 ಅಗತ್ಯವಿದೆ ಆದರೆ R1 ಅನ್ನು ಲಾಕ್ ಮಾಡಲು ಪ್ರಯತ್ನಿಸುವಾಗ ಅದು ಈಗಾಗಲೇ T1 ನಿಂದ ಲಾಕ್ ಆಗುತ್ತದೆ ಮತ್ತು ಇದರಿಂದಾಗಿ ಡೆಡ್ಲಾಕ್ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಮೂಲ ಆದ್ಯತೆಯ ಆನುವಂಶಿಕ ಯೋಜನೆಯನ್ನು ಬಳಸುವುದರಿಂದಲೂ ಡೆಡ್ಲಾಕ್ಗಳು ಉದ್ಭವಿಸಬಹುದು T2 ಕಾರ್ಯವು T1 ಕಾರ್ಯವನ್ನು ನಿರ್ಬಂಧಿಸಲಾಗಿದೆ ಮತ್ತು T2 ನ ಆದ್ಯತೆಯನ್ನು T1 ಗೆ ಹೆಚ್ಚಿಸಿದರೂ ಸಹ ಅದು ಏನು ಸಹಾಯ ಮಾಡುವುದಿಲ್ಲ ಮತ್ತು ಡೆಡ್ಲಾಕ್ ಪರಿಸ್ಥಿತಿ ಇನ್ನೂ ಉದ್ಭವಿಸುತ್ತದೆ ಮೂಲ ಆದ್ಯತೆಯ ಆನುವಂಶಿಕ ಯೋಜನೆಯು ಬಳಲುತ್ತಿರುವ ಎರಡನೇ ಸಮಸ್ಯೆ ಸರಪಳಿ ನಿರ್ಬಂಧಿಸುವುದು ಚೈನ್ ಬ್ಲಾಕಿಂಗ್ ಬಗ್ಗೆ ನಾವು ಚರ್ಚಿಸುತ್ತೇವೆ ಒಂದು ಕಾರ್ಯಕ್ಕೆ ಹಲವಾರು ಸಂಪನ್ಮೂಲಗಳು ಬೇಕಾದಾಗ ಅದು ಹೇಗೆ ಉದ್ಭವಿಸುತ್ತದೆ ಮತ್ತು ಪ್ರತಿ ಬಾರಿ ಕಾರ್ಯಕ್ಕೆ ಸಂಪನ್ಮೂಲ ಬೇಕಾದಾಗ ಚೈನ್ ನಿರ್ಬಂಧಿಸುವ ಕಾರಣಗಳು ಅಥವಾ ಅದು ವಿಭಿನ್ನ ಸಂಪನ್ಮೂಲಗಳ ಮೂಲಕ ಒಳಗಾಗುತ್ತದೆ ಒಂದು ಕಾರ್ಯಕ್ಕೆ n ಸಂಪನ್ಮೂಲಗಳು ಅಗತ್ಯವಿದ್ದರೆ ಮತ್ತು ಪ್ರತಿ ಬಾರಿ ಸಂಪನ್ಮೂಲಗಳಲ್ಲಿ ಒಂದನ್ನು ಕೋರಿದರೆ ಅದು ವಿಲೋಮತೆಗೆ ಒಳಗಾಗುತ್ತದೆ ಮತ್ತು ಸಂಪನ್ಮೂಲಕ್ಕಾಗಿ ಕಾಯಬೇಕಾಗುತ್ತದೆ ಮತ್ತು ಆ ಹೊತ್ತಿಗೆ ಕಡಿಮೆ ಆದ್ಯತೆಯ ಕಾರ್ಯಗಳು ಕಾರ್ಯಗತಗೊಳ್ಳುತ್ತವೆ ಮತ್ತು ಅಂತಿಮವಾಗಿ ಬಹು ಆದ್ಯತೆಯ ವಿಲೋಮಗಳು ಸಂಭವಿಸುತ್ತವೆ ಸರಣಿ ತಡೆಯುವ ಪರಿಸ್ಥಿತಿಯಲ್ಲಿ ಒಂದು ಕಾರ್ಯಕ್ಕೆ ಅನೇಕ ಸಂಪನ್ಮೂಲಗಳು ಬೇಕಾದಾಗ ಒಟ್ಟಿಗೆ ಕಾಯುವ ಸಮಯವು ತುಂಬಾ ಹೆಚ್ಚು ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಅದರ ಗಡುವನ್ನು ಸುಲಭವಾಗಿ ಕಳೆದುಕೊಳ್ಳಬಹುದು ಚೈನ್ ಬ್ಲಾಕಿಂಗ್ ತೀವ್ರ ಸಮಸ್ಯೆಯಾಗಿದೆ ಕೆಳಗಿನವು ಒಂದು ರೇಖಾಚಿತ್ರವಾಗಿದೆ ಹೆಚ್ಚಿನ ಆದ್ಯತೆಯ ಕಾರ್ಯ T1 ಗೆ ಎರಡು ಸಂಪನ್ಮೂಲಗಳು ಬೇಕಾಗುತ್ತವೆ ಎಂದು ಊಹಿಸೋಣ ಟಾಸ್ಕ್ T1 ಆರಂಭದಲ್ಲಿ CR1 ಗಾಗಿ ನಿರ್ಬಂಧಿಸುತ್ತದೆ ಏಕೆಂದರೆ T2 ಕಾರ್ಯವು CR1 ಮತ್ತು CR2 ಅನ್ನು ಹೊಂದಿದೆ ಸ್ವಲ್ಪ ಸಮಯದ ನಂತರ T2 CR1 ಅನ್ನು ಬಿಡುಗಡೆ ಮಾಡುತ್ತದೆ ಮತ್ತು T1 ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಅದಕ್ಕೆ CR2 ಅಗತ್ಯವಿರುತ್ತದೆ ಹಾಗಾಗಿ ಮತ್ತೆ CR2 ಗಾಗಿ ನಿರ್ಬಂಧಿಸುತ್ತದೆ ಆದರೆ ಈ ಪ್ರಕ್ರಿಯೆಯಲ್ಲಿ ಅದು ಆದ್ಯತೆಯ ವಿಲೋಮತೆಗೆ ಒಳಗಾಗುತ್ತದೆ ಆದ್ಯತೆಯ ಆನುವಂಶಿಕ ಯೋಜನೆಯಡಿಯಲ್ಲಿ ಹೆಚ್ಚಿನ ಆದ್ಯತೆಯ ಕಾರ್ಯವು ಅನೇಕ ಪೂರ್ವಭಾವಿ ಅಲ್ಲದ ಸಂಪನ್ಮೂಲಗಳನ್ನು ಬಳಸಿದರೆ ಬಹು ಆದ್ಯತೆಯ ವಿಲೋಮತೆಗೆ ಒಳಗಾಗಬಹುದು ಆದರೆ ನಾವು ಮುಂದುವರಿಯುತ್ತಿದ್ದಂತೆ ಹೆಚ್ಚು ಅತ್ಯಾಧುನಿಕ ಕ್ರಮಾವಳಿಗಳು ಚೈನ್ ಬ್ಲಾಕಿಂಗ್ ಸಮಸ್ಯೆಯನ್ನು ನಿವಾರಿಸುವುದನ್ನು ನೋಡುತ್ತೇವೆ ಕೆಳಗಿನವು ಸಾಮಾನ್ಯೀಕೃತ ಉದಾಹರಣೆಯಾಗಿದೆ ಕಾರ್ಯ T1 ಹೆಚ್ಚಿನ ಆದ್ಯತೆಯ ಕಾರ್ಯ ಎಂದು ನಾವು ಭಾವಿಸೋಣ ಇದು ಸಂಪನ್ಮೂಲವನ್ನು ಬಳಸದೆ ಕೆಲವು ಸ್ಥಳೀಯ ಸಂಸ್ಕರಣೆಯನ್ನು ಮಾಡುತ್ತದೆ ಮತ್ತು ನಂತರ ಅದಕ್ಕೆ ಸಂಪನ್ಮೂಲ R2 ಅಗತ್ಯವಿದೆ ಮತ್ತು ಅದು R2 ಅನ್ನು ಬಳಸಿಕೊಂಡು ಮತ್ತಷ್ಟು ಸಂಸ್ಕರಣೆಯನ್ನು ಮಾಡುತ್ತದೆ ನಂತರ ಅದಕ್ಕೆ R3 ನಂತರ R4 ಸಂಪನ್ಮೂಲಗಳ ಅಗತ್ಯವಿದೆ ಮತ್ತು ಅದು ಮುಂದುವರಿಯುತ್ತದೆ ಈ ಸಂಪನ್ಮೂಲಗಳ ಅಗತ್ಯವಿರುವ ಹಲವಾರು ಕಡಿಮೆ ಆದ್ಯತೆಯ ಕಾರ್ಯಗಳಿವೆ ಎಂದು ನಾವು ಊಹಿಸೋಣ ಉದಾಹರಣೆಗೆ T2 ಗೆ ಸಂಪನ್ಮೂಲ R2 ಅಗತ್ಯವಿದೆ ಮತ್ತು ಇದು R2 ನೊಂದಿಗೆ ಕೆಲವು ಸಂಸ್ಕರಣೆಯನ್ನು ಮಾಡುತ್ತದೆ T3 ಕಾರ್ಯವು R3 ನೊಂದಿಗೆ ಸಂಸ್ಕರಣೆ ಮಾಡುತ್ತದೆ T4 ಕಾರ್ಯವು R4 ನೊಂದಿಗೆ Tn 1 ಕಾರ್ಯವು Rn 1 ಮತ್ತು Tn ಗೆ ಸಂಪನ್ಮೂಲ Rn ಅಗತ್ಯವಿದೆ ಆರಂಭದಲ್ಲಿ ಕಡಿಮೆ ಆದ್ಯತೆಯನ್ನು ಹೊಂದಿರುವ Tn ಕಾರ್ಯವು ಕಾರ್ಯಗತಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅದು Rn ಅನ್ನು ಲಾಕ್ ಮಾಡುತ್ತದೆ ಎಂದು ಊಹಿಸೋಣ ಅಂತೆಯೇ ಎಲ್ಲಾ ಇತರ ಕಾರ್ಯಗಳು ತಮ್ಮ ಸಂಪನ್ಮೂಲಗಳನ್ನು ಲಾಕ್ ಮಾಡುತ್ತವೆ ಮತ್ತು ಆ ಕ್ಷಣದಲ್ಲಿ T1 ನ ಒಂದು ನಿದರ್ಶನ ಉದ್ಭವಿಸುತ್ತದೆ ಇದು ಆರಂಭದಲ್ಲಿ ಕೆಲವು ಸಂಸ್ಕರಣೆಯನ್ನು ಮಾಡುತ್ತದೆ ಆದರೆ ನಂತರ ಅದಕ್ಕೆ ಸಂಪನ್ಮೂಲ R2 ಅಗತ್ಯವಿರುತ್ತದೆ ಮತ್ತು R2 ಅನ್ನು ಈಗಾಗಲೇ T2 ಕಾರ್ಯದಿಂದ ಲಾಕ್ ಮಾಡಲಾಗಿದೆ ಮತ್ತು ಆದ್ದರಿಂದ T1 ಅನ್ನು ನಿರ್ಬಂಧಿಸಲಾಗುತ್ತದೆ T2 ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಏಕೆಂದರೆ T1 ನಿರ್ಬಂಧಿಸಲಾಗಿದೆ ಮತ್ತು ಸಿಪಿಯು ಲಭ್ಯವಾಗುತ್ತದೆ ಮತ್ತು ಅದು ಸ್ಥಳೀಯ ಸಂಸ್ಕರಣೆಯನ್ನು ಮಾಡುತ್ತದೆ ಮತ್ತು R2 ಅನ್ನು ಬಿಡುಗಡೆ ಮಾಡುತ್ತದೆ ನಂತರ T1 ಗೆ R2 ಸಿಗುತ್ತದೆ ಮತ್ತು ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ನಂತರ ಅದಕ್ಕೆ T3 ಯಿಂದ ಹಿಡಿದಿಟ್ಟುಕೊಳ್ಳುವ R3 ಅಗತ್ಯವಿದೆ ಮತ್ತು ಹೀಗೆ ಸಾಗುತ್ತದೆ ಎಲ್ಲಾ n ಸಂಪನ್ಮೂಲಗಳಿಗೆ ಅದು ಒಂದರ ನಂತರ ಒಂದರಂತೆ ಆದ್ಯತೆಯ ವಿಲೋಮತೆಗೆ ಒಳಗಾಗುತ್ತದೆ T1 ಕಾರ್ಯವನ್ನು ನಿರ್ಬಂಧಿಸುವ ಗರಿಷ್ಠ ಸಮಯವು ಈ ಪ್ರತಿಯೊಂದು ಹಿಡುವಳಿ ಸಮಯಕ್ಕೆ ಸಮನಾಗಿರುತ್ತದೆ ಪ್ರತಿಯೊಂದು ಕಾರ್ಯವು ಆಯಾ ಸಂಪನ್ಮೂಲವನ್ನು ಹೊಂದಿರುವ ಅವಧಿಯ ಸಮಯದ ಮೊತ್ತವಾಗಿರುತ್ತದೆ ಉದಾಹರಣೆಗೆ ಈ ಪರಿಸ್ಥಿತಿಯಲ್ಲಿ n ಸಂಪನ್ಮೂಲಗಳ ಕಾರಣದಿಂದಾಗಿ T1 ಕಾರ್ಯಕ್ಕಾಗಿ ಒಟ್ಟು ನಿರ್ಬಂಧಿಸುವ ಸಮಯವು T2 ಸಂಪನ್ಮೂಲ R2 ಅನ್ನು ಬಳಸುವ ಸಮಯ T3 ಕಾರ್ಯವು R3 ಸಂಪನ್ಮೂಲವನ್ನು ಬಳಸುವ ಸಮಯ ಹೀಗೆ ಮುಂದುವರೆದು Tn ಕಾರ್ಯವು Rn ಸಂಪನ್ಮೂಲವನ್ನು ಬಳಸುವ ಸಮಯ ಅದು ದೊಡ್ಡದಾಗಿರಬಹುದು ಸರಳ ಆದ್ಯತೆಯ ಆನುವಂಶಿಕ ಯೋಜನೆಯಲ್ಲಿ ಚೈನ್ ನಿರ್ಬಂಧಿಸುವುದು ಚೈನ್ ಬ್ಲಾಕಿಂಗ್ ತೀವ್ರ ಸಮಸ್ಯೆಯಾಗಿದೆ ಈ ಯೋಜನೆಗೆ ಆಪರೇಟಿಂಗ್ ಸಿಸ್ಟಂನಿಂದ ಬಹಳ ಕಡಿಮೆ ಬೆಂಬಲ ಬೇಕಾಗುತ್ತದೆ ಆದ್ದರಿಂದ ಸರಳ ಅಪ್ಲಿಕೇಶನ್ಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಆದರೆ ನಂತರ ಪ್ರೋಗ್ರಾಮರ್ ಅಪ್ಲಿಕೇಶನ್ನ ಡಿಸೈನರ್ ಎರಡು ತೀವ್ರ ಸಮಸ್ಯೆಗಳ ಬಗ್ಗೆ ತಿಳಿದಿರಬೇಕು ಅವು ಯಾವುದೆಂದರೆ ಡೆಡ್ಲಾಕ್ ಸಮಸ್ಯೆ ಮತ್ತು ಚೈನ್ ಬ್ಲಾಕಿಂಗ್ ಸಮಸ್ಯೆ ಸರಳ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ನ ಕೆಲವು ಗುಣಲಕ್ಷಣಗಳು ಈ ಕೆಳಗಿನಂತಿವೆ ಒಂದು ಕಾರ್ಯ Ta ಗೆ ಪೂರ್ವಭಾವಿ ಅಲ್ಲದ ಸಂಪನ್ಮೂಲ ಬೇಕಾಗುತ್ತದೆ ಈ ಸಂಪನ್ಮೂಲವು k ಕಡಿಮೆ ಆದ್ಯತೆಯ ಕಾರ್ಯಗಳಿಂದಲೂ ಬಳಸಲಾಗುತ್ತದೆ ನಂತರ ಆದ್ಯತೆಯ ಆನುವಂಶಿಕ ಯೋಜನೆಯಡಿಯಲ್ಲಿ Ta ಕಾರ್ಯವು ಆದ್ಯತೆಯ ವಿಲೋಮತೆಯಿಂದ ಬಳಲುತ್ತಿರುವ ಗರಿಷ್ಠ ಅವಧಿ k ಕಡಿಮೆ ಆದ್ಯತೆಯ ಕಾರ್ಯಗಳ ಕಾರ್ಯಗತಗೊಳಿಸುವ ಸಮಯದ ಗರಿಷ್ಠವಾಗಿದೆ ಇದಕ್ಕಾಗಿ ಅವುಗಳಿಗೆ ಪೂರ್ವಭಾವಿ ಅಲ್ಲದ ಸಂಪನ್ಮೂಲ ಬೇಕಾಗುತ್ತದೆ ei ಎಂಬುದು Ti ಕಾರ್ಯವು ಸಂಪನ್ಮೂಲಕ್ಕೆ ಅಗತ್ಯವಿರುವ ಸಮಯವಾದರೆ ಎಲ್ಲಾ ಕಾರ್ಯಗಳನ್ನು ಪರಿಗಣಿಸಿ Ti ಕಾರ್ಯಕ್ಕಾಗಿ ವರ್ಸ್ಟ್ ಕೇಸ್ ಬ್ಲಾಕಿಂಗ್ ಟೈಮ್ max ಆಗಿರುತ್ತದೆ ಎರಡನೆಯ ಪ್ರಮೇಯವೆಂದರೆ ಒಂದು ಕಾರ್ಯಕ್ಕೆ k ಸಂಪನ್ಮೂಲಗಳು ಬೇಕಾದರೆ ಈ ಹಿಂದೆ ಮೊದಲನೆಯ ಸಂದರ್ಭದಲ್ಲಿ ನಾವು ಒಂದು ಕಾರ್ಯಕ್ಕೆ ಅಗತ್ಯವಾದ ಒಂದು ಸಂಪನ್ಮೂಲವನ್ನು ನೋಡಿದ್ದೇವೆ ಆದರೆ ಇಲ್ಲಿ ಒಂದು ಕಾರ್ಯಕ್ಕೆ k ಸಂಪನ್ಮೂಲಗಳು ಬೇಕಾಗುತ್ತವೆ ಮತ್ತು ಈ ಪ್ರತಿಯೊಂದು k ಸಂಪನ್ಮೂಲಗಳನ್ನು ಹಲವಾರು ಕಡಿಮೆ ಆದ್ಯತೆಯ ಕಾರ್ಯಗಳಿಂದ ಬಳಸಲಾಗುತ್ತದೆ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ Ta ಕಾರ್ಯಕ್ಕಾಗಿ ಒಟ್ಟು ಕಾಯುವ ಸಮಯ ಮತ್ತು ಇದು ಮೊದಲ ಪ್ರಮೇಯದ ಸಾಮಾನ್ಯೀಕರಣವನ್ನು ಕೆಳಗೆ ಚರ್ಚಿಸಲಾಗಿದೆ ಆದ್ಯತೆಯ ಆನುವಂಶಿಕ ಯೋಜನೆ ಸರಪಳಿ ನಿರ್ಬಂಧದಿಂದ ಬಳಲುತ್ತಿದೆ ಅದು ವಿನಂತಿಸುವ ಪ್ರತಿಯೊಂದು ಸಂಪನ್ಮೂಲಗಳಿಗೆ ಅದು ನಿರ್ಬಂಧಕ್ಕೆ ಒಳಗಾಗಬಹುದು ಇದು ಪ್ರತಿಯೊಂದು ಸಂಪನ್ಮೂಲಗಳಿಗೆ Σmax ಆಗಿರುತ್ತದೆ ಮೂರು ಸಂಪನ್ಮೂಲಗಳಿದ್ದರೆ ಮತ್ತು ಈ ಮೂರು ಸಂಪನ್ಮೂಲಗಳನ್ನು ವಿಭಿನ್ನ ಆದ್ಯತೆಯ ಕಾರ್ಯಗಳಿಂದ ಬಳಸಲಾಗಿದ್ದರೆ ವರ್ಸ್ಟ್ ಕೇಸ್ ನಲ್ಲಿ ಹೆಚ್ಚಿನ ಆದ್ಯತೆಯ ಕಾರ್ಯಕ್ಕಾಗಿ ಒಟ್ಟು ನಿರ್ಬಂಧಿಸುವ ಸಮಯವು ಮೊದಲ ಸಂಪನ್ಮೂಲ ಎರಡನೇ ಸಂಪನ್ಮೂಲ ಮತ್ತು ಮೂರನೆಯದಕ್ಕಾಗಿ ನಿರ್ಬಂಧಿಸುವ ಸಮಯವನ್ನು ಒಟ್ಟುಗೂಡಿಸುತ್ತದೆ ಅಲ್ಲಿ ಪ್ರತಿ ಸಂಪನ್ಮೂಲವನ್ನು ನಿರ್ಬಂಧಿಸುವ ಸಮಯವನ್ನು ಪ್ರಮೇಯ 1 ರಿಂದ ನೀಡಲಾಗುತ್ತದೆ ಮೂಲ ಆದ್ಯತೆಯ ಆನುವಂಶಿಕ ಯೋಜನೆಗೆ ಕೆಲವು ಸುಧಾರಣೆಗಳೆಂದರೆ ಇದು ಸರಳ ಆದರೆ ಶಕ್ತಿಯುತ ಪ್ರೋಟೋಕಾಲ್ ಆಗಿದೆ ಇದು ತೀವ್ರವಾದ ಸಮಸ್ಯೆಯಾದ ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ನಿವಾರಿಸುತ್ತದೆ ಈ ಸಮಸ್ಯೆಯಿಂದ ಕಾರ್ಯಗಳು ತಮ್ಮ ಗಡುವನ್ನು ತಪ್ಪಿಸಿಕೊಳ್ಳುತ್ತವೆ ಆದರೆ ಇದು ತುಂಬಾ ಸರಳವಾಗಿದೆ ಮತ್ತು ಎರಡು ಪ್ರಮುಖ ಸಮಸ್ಯೆಗಳಿಂದ ಬಳಲುತ್ತಿದೆ ಅವು ಡೆಡ್ಲಾಕ್ ಸಮಸ್ಯೆ ಮತ್ತು ಚೈನ್ ಬ್ಲಾಕಿಂಗ್ ಸಮಸ್ಯೆ ಅತ್ಯುನ್ನತ ಲಾಕರ್ ಪ್ರೋಟೋಕಾಲ್ನಿಂದ ಮಾಡಲ್ಪಟ್ಟ ಮೊದಲ ಸುಧಾರಣೆಯೆಂದರೆ ಅದು ವಿಭಿನ್ನ ಆದ್ಯತೆಯ ಆನುವಂಶಿಕ ಯೋಜನೆಯನ್ನು ಹೊಂದಿದೆ ಮುಖ್ಯ ಆಲೋಚನೆಯೆಂದರೆ ಆದ್ಯತೆಯ ಮೌಲ್ಯವನ್ನು ಸೀಲಿಂಗ್ ಮೌಲ್ಯ ಎಂದು ಕರೆಯಲಾಗುವ ಸಂಪನ್ಮೂಲಕ್ಕೆ ನಿಗದಿಪಡಿಸಲಾಗಿದೆ ಮತ್ತು ಈ ಮೌಲ್ಯವನ್ನು ಆ ಸಂಪನ್ಮೂಲವನ್ನು ಬಳಸಬಹುದಾದ ಅತ್ಯುನ್ನತ ಆದ್ಯತೆಯ ಕಾರ್ಯವೆಂದು ಲೆಕ್ಕಹಾಕಲಾಗುತ್ತದೆ ಉದಾಹರಣೆಗೆ R ಒಂದು ಸಂಪನ್ಮೂಲವಾಗಿದ್ದರೆ ಮತ್ತು T2 T5 ಮತ್ತು T10 ಎಂಬ 3 ಕಾರ್ಯಗಳಿಂದ ಬಳಸಲ್ಪಡುತ್ತದೆ ಇಲ್ಲಿ T2 ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಎಂದು ನಾವು ಭಾವಿಸೋಣ ನಂತರ ಸಂಪನ್ಮೂಲ R ಗಾಗಿ ಸೀಲಿಂಗ್ 2 ಅನ್ನು ನಿಗದಿಪಡಿಸಲಾಗಿದೆ ಮತ್ತು ಅತ್ಯುನ್ನತ ಪ್ರೋಟೋಕಾಲ್ ಎಂದರೆ ಒಂದು ಕಾರ್ಯವು ಸಂಪನ್ಮೂಲವನ್ನು ಕೋರಿದಾಗ ಆ ಕಾರ್ಯದ ಆದ್ಯತೆಯನ್ನು ಸೀಲಿಂಗ್ ಮೌಲ್ಯಕ್ಕೆ ಏರಿಸಲಾಗುತ್ತದೆ ಉದಾಹರಣೆಗೆ R ಸಂಪನ್ಮೂಲ ಲಭ್ಯವಿದ್ದರೆ ಮತ್ತು ಕಾರ್ಯ T10 ವಿನಂತಿಸುತ್ತದೆ ಮತ್ತು ಸಂಪನ್ಮೂಲ R ಅನ್ನು ಪಡೆಯುತ್ತದೆ ನಂತರ T10 ನ ಆದ್ಯತೆಯ ಮೌಲ್ಯವನ್ನು 2 ಕ್ಕೆ ಏರಿಸಲಾಗುತ್ತದೆ ಮತ್ತು ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ನಲ್ಲಿ ಪ್ರತಿ ಸಂಪನ್ಮೂಲವು ಸೀಲಿಂಗ್ ಮೌಲ್ಯದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಯಾವುದೇ ಕಾರ್ಯವು ಸಂಪನ್ಮೂಲವನ್ನು ಲಾಕ್ ಮಾಡಿದ ತಕ್ಷಣ ಆ ಕಾರ್ಯದ ಆದ್ಯತೆಯು ಸೀಲಿಂಗ್ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಈ ಪ್ರೋಟೋಕಾಲ್ ಮೂಲ ಆದ್ಯತೆಯ ಆನುವಂಶಿಕ ಯೋಜನೆಯ ನ್ಯೂನತೆಗಳನ್ನು ನಿವಾರಿಸುತ್ತದೆ ಎಂದು ಸುಲಭವಾಗಿ ಕಾಣಬಹುದು ಆದರೆ ಅದು ಕಷ್ಟಕರವಾದ ತೊಡಕನ್ನು ಪರಿಚಯಿಸುತ್ತದೆ ಆದ್ಯತೆಯ ಸೀಲಿಂಗ್ ಪ್ರೋಟೋಕಾಲ್ ಎಂದು ಕರೆಯಲ್ಪಡುವ ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ನ ಸುಧಾರಣೆಗಳನ್ನು ನಾವು ಚರ್ಚಿಸುತ್ತೇವೆ ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ ಪರಿಚಯಿಸುವ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ನಿವಾರಿಸುತ್ತದೆ ಅತ್ಯುನ್ನತ ಲಾಕರ್ ಪ್ರೋಟೋಕಾಲ್ ಮೂಲಭೂತ ಆದ್ಯತೆಯ ಆನುವಂಶಿಕ ಯೋಜನೆಯ ಒಂದು ಸಣ್ಣ ಸುಧಾರಣೆಯಾಗಿದೆ ಮತ್ತು ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ ಅನ್ನು ಚರ್ಚಿಸುವಾಗ ಆದ್ಯತೆಯ ಸೀಲಿಂಗ್ ಪ್ರೋಟೋಕಾಲ್ ಅನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಇದು ಆದ್ಯತೆ ಆನುವಂಶಿಕ ಯೋಜನೆ ಮತ್ತು ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ ಈ ಎರಡಕ್ಕಿಂತ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿರುತ್ತದೆ ಈ ಎರಡು ಪ್ರೋಟೋಕಾಲ್ಗಳು ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ ಮತ್ತು ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ ತಿಳಿದಿದ್ದರೆ ಆದ್ಯತೆಯ ಸೀಲಿಂಗ್ ಪ್ರೋಟೋಕಾಲ್ನ ಕಾರ್ಯವನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭವಾಗುತ್ತದೆ ಆದರೆ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದ್ದರೂ ಸಹ ಆದ್ಯತೆಯ ಸೀಲಿಂಗ್ ಪ್ರೋಟೋಕಾಲ್ ಅತ್ಯುತ್ತಮ ಪ್ರೋಟೋಕಾಲ್ ಆಗಿದೆ ಮತ್ತು ಇದು ಮೂಲ ಆದ್ಯತೆಯ ಆನುವಂಶಿಕ ಯೋಜನೆ ಮತ್ತು ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ನ ಎಲ್ಲಾ ಸಮಸ್ಯೆಗಳನ್ನು ಹೆಚ್ಚಾಗಿ ನಿವಾರಿಸುತ್ತದೆ ಅಪ್ಲಿಕೇಶನ್ ವಿನ್ಯಾಸದ ಸಮಯದಲ್ಲಿ ಅತ್ಯಧಿಕ ಲಾಕರ್ ಪ್ರೋಟೋಕಾಲ್ನಲ್ಲಿ ಅಗತ್ಯವಿರುವ ಕಾರ್ಯಗಳು ಮತ್ತು ಸಂಪನ್ಮೂಲಗಳ ಬಗ್ಗೆ ವಿಶ್ಲೇಷಿಸಲಾಗುತ್ತದೆ ಮತ್ತು ನಂತರ ಎಲ್ಲಾ ನಿರ್ಣಾಯಕ ಸಂಪನ್ಮೂಲಗಳಿಗೆ ಸೀಲಿಂಗ್ ಮೌಲ್ಯವನ್ನು ನಿಗದಿಪಡಿಸಲಾಗುತ್ತದೆ ಒಂದು ಕಾರ್ಯವು ನಿರ್ಣಾಯಕ ಸಂಪನ್ಮೂಲವನ್ನು ಪಡೆದಾಗಲೆಲ್ಲಾ ಅದರ ಆದ್ಯತೆಯು ಸೀಲಿಂಗ್ಗೆ ಸಮಾನವಾಗಿರುತ್ತದೆ ಸೀಲಿಂಗ್ ಮೌಲ್ಯವು ಆ ಸಂಪನ್ಮೂಲವನ್ನು ಬಳಸಬಹುದಾದ ಅತ್ಯುನ್ನತ ಆದ್ಯತೆಯ ಕಾರ್ಯಕ್ಕೆ ಸಮನಾಗಿರುತ್ತದೆ ಮತ್ತು ಪ್ರತಿ ಬಾರಿ ಕಡಿಮೆ ಆದ್ಯತೆಯ ಕಾರ್ಯ ಅಥವಾ ಯಾವುದೇ ಕಾರ್ಯವು ಸಂಪನ್ಮೂಲವನ್ನು ಸ್ವಾಧೀನಪಡಿಸಿಕೊಂಡರೆ ಅದರ ಆದ್ಯತೆಯು ಸೀಲಿಂಗ್ ಮೌಲ್ಯಕ್ಕೆ ಹೆಚ್ಚಾಗುತ್ತದೆ ಮತ್ತು ಅದು ಆನುವಂಶಿಕ ಯೋಜನೆಯಾಗಿದೆ ಒಂದು ಕಾರ್ಯವು ಸಂಪನ್ಮೂಲವನ್ನು ಪಡೆದ ತಕ್ಷಣ ಅದರ ಆದ್ಯತೆಯ ಮೌಲ್ಯವು ಹೆಚ್ಚಾಗುತ್ತದೆ ಮತ್ತು ಅದು ಸಂಪನ್ಮೂಲಕ್ಕೆ ಸಂಬಂಧಿಸಿದ ಸೀಲಿಂಗ್ ಮೌಲ್ಯಕ್ಕೆ ಸಮಾನವಾಗುತ್ತದೆ ಉದಾಹರಣೆಗೆ ನಿರ್ಣಾಯಕ ಸಂಪನ್ಮೂಲ R ಇದೆ ಮತ್ತು ಸಂಪನ್ಮೂಲ R ಅನ್ನು 3 ಕಾರ್ಯಗಳು T1 T2 ಮತ್ತು T3 ಬಳಸುತ್ತಿದೆ ಎಂದು ಭಾವಿಸೋಣ ಮತ್ತು R ಗೆ ಸಂಬಂಧಿಸಿದ ಸೀಲಿಂಗ್ ಮೌಲ್ಯ ಇರುತ್ತದೆ Ceilmax−prioT1 T2 T3 ಪ್ರೋಟೋಕಾಲ್ನ ಕೆಲಸವು ಈ ಕೆಳಗಿನಂತಿರುತ್ತದೆ T1 ರ ಆದ್ಯತೆಯು 5 T2 ರ ಆದ್ಯತೆಯು 2 ಮತ್ತು T3 ರ ಆದ್ಯತೆಯು 8 ಎಂದು ನಾವು ಊಹಿಸೋಣ 2 ಹೆಚ್ಚಿನ ಆದ್ಯತೆ ಮತ್ತು 8 ಕಡಿಮೆ ಆದ್ಯತೆಯಾಗಿದೆ ಎಂದು ಊಹಿಸಿದರೆ ಸಂಪನ್ಮೂಲ R ಗೆ ಸಂಬಂಧಿಸಿದ ಸೀಲಿಂಗ್ ಮೌಲ್ಯ R 2 ಏಕೆಂದರೆ 2 5 ಮತ್ತು 8 ರಲ್ಲಿ 2 ಅತ್ಯಧಿಕವಾಗಿದೆ ಆದ್ದರಿಂದ R ಗೆ ಸಂಬಂಧಿಸಿರುವ ಸೀಲಿಂಗ್ ಮೌಲ್ಯವು 2 ಆಗಿದೆ ಇಲ್ಲಿ ಕೆಲವೊಮ್ಮೆ 2 ಹೆಚ್ಚಿನ ಆದ್ಯತೆಯಾಗಿದೆ ಮತ್ತು ಇತರ ಸಮಯದಲ್ಲಿ ಅದು 8 ಅನ್ನು ಹೆಚ್ಚಿನ ಆದ್ಯತೆಯೆಂದು ನಿರ್ದಿಷ್ಟಪಡಿಸಲಾಗಿದೆ ವಿಭಿನ್ನ ಸಂಪ್ರದಾಯಗಳನ್ನು ಬಳಸುವ ವಿಭಿನ್ನ ಆಪರೇಟಿಂಗ್ ಸಿಸ್ಟಮ್ಗಳ ಕಾರಣದಿಂದಾಗಿ ಗೊಂದಲ ಉಂಟಾಗುತ್ತದೆ ಉದಾಹರಣೆಗೆ ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಇತರ ಕೆಲವು ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಆದ್ಯತೆಯ ಮೌಲ್ಯವು ಹೆಚ್ಚಿನದು ಮತ್ತು ಹೆಚ್ಚಿನ ಆದ್ಯತೆಗೆ ಹೆಚ್ಚಿನ ಆದ್ಯತೆಯ ಮೌಲ್ಯವಾಗಿದೆ T5 ಅಥವಾ T1 ಗಿಂತ T10 ಹೆಚ್ಚಿನ ಆದ್ಯತೆಯನ್ನು ಹೊಂದಿರುತ್ತದೆ ಹೆಚ್ಚಿನ ಆದ್ಯತೆಯ ಮೌಲ್ಯವು ಹೆಚ್ಚಿನ ಆದ್ಯತೆಯಾಗಿದೆ T5 ಅಥವಾ T1 ಗಿಂತ T10 ಹೆಚ್ಚಿನ ಆದ್ಯತೆಯಾಗಿದೆ ಆದರೆ ಯುನಿಕ್ಸ್ ಮತ್ತು ಯುನಿಕ್ಸ್ ಉತ್ಪನ್ನ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ನಿಖರವಾಗಿ ರಿವರ್ಸ್ ಪರಿವರ್ತನೆಯಾಗಿದೆ ಕಡಿಮೆ ಆದ್ಯತೆಯ ಮೌಲ್ಯವು ಹೆಚ್ಚಿನ ಆದ್ಯತೆಯನ್ನು ಸೂಚಿಸುತ್ತದೆ ಮತ್ತು ಹೆಚ್ಚಿನ ಆದ್ಯತೆಯ ಮೌಲ್ಯವು ಕಡಿಮೆ ಆದ್ಯತೆಯನ್ನು ಸೂಚಿಸುತ್ತದೆ ಸಂಪನ್ಮೂಲವನ್ನು T2 T5 ಮತ್ತು T8 ಎಂಬ 3 ಕಾರ್ಯಗಳಿಂದ ಬಳಸಿದರೆ ಸೀಲಿಂಗ್ ಮೌಲ್ಯವು 2 ಆಗುತ್ತದೆ ಏಕೆಂದರೆ 2 ಹೆಚ್ಚಿನ ಆದ್ಯತೆಯಾಗಿದೆ ಆದರೆ ಆಪರೇಟಿಂಗ್ ಸಿಸ್ಟಂನಲ್ಲಿ ವಿಂಡೋಸ್ ಆಧಾರಿತ ಆಪರೇಟಿಂಗ್ ಸಿಸ್ಟಂಗಳಂತಹವು 8 ಆಗಿದೆ ಮತ್ತು ಆದ್ದರಿಂದ ನಾವು ಈ ಎರಡು ವಿಭಿನ್ನ ಸಂಪ್ರದಾಯಗಳು ಬಳಸುತ್ತಿದ್ದೇವೆ ಪ್ರೋಟೋಕಾಲ್ ಸರಳವಾಗಿದೆ ಸೀಲಿಂಗ್ ಮೌಲ್ಯಗಳು ಪ್ರತಿ ಬಾರಿ ಸಂಪನ್ಮೂಲವನ್ನು ಪಡೆದುಕೊಂಡಾಗ ಅದು ಸಂಪನ್ಮೂಲಗಳೊಂದಿಗೆ ಸಂಬಂಧ ಹೊಂದಿದೆ ಇದು ಸೀಲಿಂಗ್ ಆದ್ಯತೆಯನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಮತ್ತು ನಂತರ ಅದು ಸಂಪನ್ಮೂಲವನ್ನು ತ್ಯಜಿಸಿದಂತೆ ಅದು ಸಂಪನ್ಮೂಲದೊಂದಿಗೆ ಅದರ ಸಂಸ್ಕರಣೆಯನ್ನು ಪೂರ್ಣಗೊಳಿಸುತ್ತದೆ ಮತ್ತು ಸಂಪನ್ಮೂಲವನ್ನು ಬಿಡುಗಡೆ ಮಾಡುತ್ತದೆ ಅದು ನಂತರ ಅದರ ಹಿಂದಿನ ಆದ್ಯತೆಗೆ ಮರಳುತ್ತದೆ ಈ ಪ್ರೋಟೋಕಾಲ್ ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಡೆಡ್ಲಾಕ್ ಮತ್ತು ಚೈನ್ ಬ್ಲಾಕಿಂಗ್ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಆದರೆ ನಂತರ ಇದು ಹೊಸ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಇದನ್ನು ಆನುವಂಶಿಕ ನಿರ್ಬಂಧ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಸಂಪನ್ಮೂಲ R ಎಂಬುದು T1 T2 ಮತ್ತು T3 ಎಂಬ 3 ಕಾರ್ಯಗಳಿಂದ ಬಳಸಲಾಗುವ ನಿರ್ಣಾಯಕ ಸಂಪನ್ಮೂಲವಾಗಿದೆ ಎಂದು ಊಹಿಸೋಣ T1 ಗೆ ಆದ್ಯತೆ 5 T2 ಗೆ ಆದ್ಯತೆ 2 ಮತ್ತು T3 ಗೆ ಆದ್ಯತೆ 8 ಮತ್ತು ಸೀಲಿಂಗ್ 2 ಇದೆ ಸಂಪನ್ಮೂಲವು ಲಭ್ಯವಿದ್ದು T1 ನಿಂದ ಸ್ವಾಧೀನಪಡಿಸಿಕೊಂಡಿತು ಏಕೆಂದರೆ T1 ಕಾರ್ಯದ ಆದ್ಯತೆಯು 5 ಮತ್ತು T2 ಬ್ಲಾಕ್ ಆಗಿದೆ T1 ರ ಆದ್ಯತೆಯು 2 ಆಗುತ್ತದೆ ಮತ್ತು ನಂತರ T4 T5 ಇತ್ಯಾದಿ ಕಾರ್ಯಗಳು T1 ಗಿಂತ ಹೆಚ್ಚಿನ ಆದ್ಯತೆಯಾಗಿರುತ್ತವೆ ಆದರೆ T1 ರ ಆದ್ಯತೆಯನ್ನು ಹೆಚ್ಚಿಸಿರುವುದರಿಂದ ಅವರು ಸಿಪಿಯು ಪಡೆಯಲು ಸಾಧ್ಯವಿಲ್ಲ T4 T5 ಇತ್ಯಾದಿಗಳು ವಿಲೋಮತೆಗೆ ಒಳಗಾಗುತ್ತವೆ ಮತ್ತು ಇದನ್ನು ಆನುವಂಶಿಕ ಸಂಬಂಧಿತ ವಿಲೋಮ ಎಂದು ಕರೆಯಲಾಗುತ್ತದೆ T1 ಗೆ ಸಂಪನ್ಮೂಲ ಬೇಕಾದ ತಕ್ಷಣ ಅದರ ಆದ್ಯತೆಯು 2 ಕ್ಕೆ ಹೆಚ್ಚಾಗುತ್ತದೆ ಮತ್ತು ಇತರ ಕಾರ್ಯಗಳು ಸಿದ್ಧವಾಗಿವೆ ಹಾಗೂ T1 ಗಿಂತ ಹೆಚ್ಚಿನ ಆದ್ಯತೆಯು ಇದ್ದರು ಅವುಗಳು ಸಿಪಿಯು ಪಡೆಯಲು ಸಾಧ್ಯವಿಲ್ಲ ಮತ್ತು ಅವು ವಿಲೋಮಕ್ಕೆ ಒಳಗಾಗುತ್ತವೆ ಇದನ್ನು ಆನುವಂಶಿಕತೆಗೆ ಸಂಬಂಧಿಸಿದ ವಿಲೋಮ ಎಂದು ಕರೆಯಲಾಗುತ್ತದೆ ನಾವು ಈ ಹಂತದಲ್ಲಿ ನಿಲ್ಲುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಯುತ್ತೇವೆ ಧನ್ಯವಾದ